ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ ಯೂನಿಟ್ ಸಿಸ್ಟಮ್ ಕಂಟಿನ್ಯೂಡ್ ಆದ್ದರಿಂದ ಹಿಂದಿನ ಅಧ್ಯಾಯದಲ್ಲಿ ನಾವು ಪರ್ ಯೂನಿಟ್ ಸಿಸ್ಟಮ್ ನೋಡಿದ್ದೇವೆ ಈಗ ನಾವು ವೋಲ್ಟೇಜ್ ನಿಯಂತ್ರಣದ ವಿಧಾನಕ್ಕೆ ಬರುತ್ತೇವೆ ಆದ್ದರಿಂದ ವೋಲ್ಟೇಜ್ ನಿಯಂತ್ರಣದ ವಿಧಾನಗಳೆಂದರೆ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಮತ್ತು ನಿಯಂತ್ರಿಸುವ ಟ್ರಾನ್ಸ್ಫಾರ್ಮರ್ ಅಥವಾ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಷಂಟ್ ಕೆಪಾಸಿಟರ್ ಸೀರೀಸ್ ಕೆಪಾಸಿಟರ್ ಮತ್ತು FACTS ಸಾಧನಗಳು ಆದ್ದರಿಂದ ಈ ಕೋರ್ಸ್ನಲ್ಲಿ ನಾವು FACTS ಸಾಧನಗಳ ಬಗ್ಗೆ ಚರ್ಚಿಸುವುದಿಲ್ಲ ಏಕೆಂದರೆ ಇದು ಬಹಳ ದೊಡ್ಡ ವಿಷಯವಾಗಿದೆ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ರೆಗ್ಯುಲೇಟರ್ಗಳು ಅಥವಾ ಬೂಸ್ಟರ್ಗಳು ಷಂಟ್ ಕೆಪಾಸಿಟರ್ಗಳು ಮತ್ತು ಸರಣಿ ಕೆಪಾಸಿಟರ್ಗಳ ಕುರಿತು ನಾವು ಚರ್ಚಿಸುತ್ತೇವೆ ಈಗ ವಿದ್ಯುತ್ ಅಥವಾ ವಿತರಣಾ ಟ್ರಾನ್ಸ್ಫಾರ್ಮರ್ನ ಮುಖ್ಯ ಉದ್ದೇಶವೆಂದರೆ ವಿದ್ಯುತ್ ಶಕ್ತಿಯನ್ನು ಒಂದು ವೋಲ್ಟೇಜ್ ಮಟ್ಟದಿಂದ ಮತ್ತೊಂದು ವೋಲ್ಟೇಜ್ಗೆ ಪರಿವರ್ತಿಸುವುದು ಎಂದು ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಾಯಿಸುವುದನ್ನು ಬಲವಾಗಿ ಟ್ಯಾಪ್ ಮಾಡಿ ಆದ್ದರಿಂದ ಪ್ರಾಯೋಗಿಕವಾಗಿ ಎಲ್ಲಾ ಶಕ್ತಿ ಮತ್ತು ಅನೇಕ ವಿತರಣಾ ಟ್ರಾನ್ಸ್ಫಾರ್ಮರ್ಗಳು ತಿರುವುಗಳ ಅನುಪಾತವನ್ನು ಬದಲಿಸಲು ಟ್ಯಾಪ್ಗಳನ್ನು ಹೊಂದಿವೆ ಆದ್ದರಿಂದ ಟ್ಯಾಪ್ ಸೆಟ್ಟಿಂಗ್ಗಳನ್ನು ಬದಲಾಯಿಸುವ ಮೂಲಕ ವೋಲ್ಟೇಜ್ ಪ್ರಮಾಣವನ್ನು ಬದಲಾಯಿಸಲಾಗುತ್ತದೆ ಮತ್ತು ವೋಲ್ಟ್ ಆಂಪಿಯರ್ಗಳಾದ VAR ಗಳ ವಿತರಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಾಗಿ ಪ್ರತಿಕ್ರಿಯಾತ್ಮಕ ಶಕ್ತಿಯ ಹರಿವನ್ನು ನಿಯಂತ್ರಿಸಲು ಬಳಸಬಹುದು ಆದ್ದರಿಂದ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಎರಡು ವಿಧಗಳಿವೆ ಆಫ್ ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಟ್ಯಾಪ್ ಚೇಂಜ್ ಅಂಡರ್ ಲೋಡ್ ಟ್ರಾನ್ಸ್ಫಾರ್ಮರ್ಗಳು ಆದ್ದರಿಂದ ಆಫ್ ಲೋಡ್ ಎಂದರೆ ನೀವು ಟ್ರಾನ್ಸ್ಫಾರ್ಮರ್ನಿಂದ ಲೋಡ್ ಅನ್ನು ಸಂಪರ್ಕ ಕಡಿತಗೊಳಿಸಬೇಕು ನಂತರ ನೀವು ಟ್ಯಾಪ್ ಅನ್ನು ಬದಲಾಯಿಸಬೇಕು ಮತ್ತು ಇನ್ನೊಂದು ಲೋಡ್ ಟ್ರಾನ್ಸ್ಫಾರ್ಮರ್ ಅಡಿಯಲ್ಲಿ ಟ್ಯಾಪ್ ಬದಲಾಯಿಸುವುದು ಅಂದರೆ ನೀವು ಟ್ಯಾಪ್ ಅನ್ನು ಬದಲಾಯಿಸಬಹುದಾದ ಎಲ್ಲಾ ಲೈನ್ ಗಳು ಆದ್ದರಿಂದ ಆಫ್ ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ನ ಸ್ಕೀಮ್ಯಾಟಿಕ್ ರೇಖಾಚಿತ್ರವು ಪೂರೈಕೆಯಿಂದ ಟ್ರಾನ್ಸ್ಫಾರ್ಮರ್ನ ಸಂಪರ್ಕ ಕಡಿತಗೊಳಿಸುವ ಅಗತ್ಯವಿದೆ ಅಥವಾ ಟ್ಯಾಪ್ ಸೆಟ್ಟಿಂಗ್ ಅನ್ನು ಬದಲಾಯಿಸಬೇಕಾದಾಗ ನೀವು ಪೂರೈಕೆಯಿಂದ ಟ್ರಾನ್ಸ್ಫಾರ್ಮರ್ ಅನ್ನು ಕಡಿತಗೊಳಿಸಬೇಕು ಆದ್ದರಿಂದ ಇದು ಫಿಗರ್ 21 ಆಗಿದೆ ಇದು ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ನ ಸಂಪರ್ಕವನ್ನು ತೋರಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾಲ್ಕು ಟ್ಯಾಪ್ಗಳು ಮತ್ತು ಸ್ವಿಚಿಂಗ್ ಯಾಂತ್ರಿಕತೆ ಇರುತ್ತದೆ ನೀವು ಟ್ಯಾಪ್ ಅನ್ನು ಈ ಬದಿಯಿಂದ ಆ ಕಡೆಗೆ ಬದಲಾಯಿಸಲು ಬಯಸಿದರೆ ಅದಕ್ಕಾಗಿಯೇ ಸ್ವಿಚ್ ಅನ್ನು ತೋರಿಸಲಾಗುತ್ತದೆ ಆದ್ದರಿಂದ ಇನ್ನೊಂದು ರೀತಿಯಲ್ಲಿ ನೀವು ತಿರುವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಿದ್ದೀರಿ ಆದ್ದರಿಂದ ಇದು ಪ್ರಾಥಮಿಕ ಭಾಗ ಮತ್ತು ಇದು ದ್ವಿತೀಯಕ ಭಾಗವಾಗಿದೆ ಸ್ವಿಚ್ ಸ್ಥಾನವು ಇಲ್ಲಿದ್ದರೆ ಅದು ಪೂರ್ಣ ವೋಲ್ಟೇಜ್ ಅನ್ನು ಅನ್ವಯಿಸುತ್ತದೆ ಇಲ್ಲದಿದ್ದರೆ ವೋಲ್ಟೇಜ್ ಇಲ್ಲಿ ಬರುತ್ತದೆ ಎಂದರೆ ವೋಲ್ಟೇಜ್ ಈ ಬದಿಗೆ ಕಡಿಮೆಯಾಗುತ್ತದೆ ಅದೇ ರೀತಿ ವ್ಯವಸ್ಥೆಯನ್ನೂ ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ನಿಮ್ಮ ಆಫ್ ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಆಗಿದೆ ಅಂದರೆ ನೀವು ಅದನ್ನು ಆಫ್ ಲೈನ್ನಲ್ಲಿ ಮಾಡಬೇಕು ಈಗ ಮುಂದಿನದು TCUL ಆಗಿದ್ದು ಅದು ಲೋಡ್ ಅಡಿಯಲ್ಲಿ ಬದಲಾಗುತ್ತಿದೆ ಅನುಪಾತದಲ್ಲಿನ ಬದಲಾವಣೆಗಳು ಆಗಾಗ್ಗೆ ಆಗಬಹುದಾದಾಗ ಇದನ್ನು ಬಳಸಲಾಗುತ್ತದೆ ಇದರರ್ಥ ನೀವು ಆಗಾಗ್ಗೆ ಟ್ಯಾಪ್ ಅನುಪಾತವನ್ನು ಬದಲಾಯಿಸಲು ಬಯಸಿದಾಗ ಏಕೆಂದರೆ ಪ್ರತಿ ಬಾರಿ ನೀವು ಸ್ವಿಚ್ ಆನ್ ಅಥವಾ ಸ್ವಿಚ್ ಆಫ್ ಮಾಡಬೇಕು ಟ್ಯಾಪ್ ಅನ್ನು ಲೋಡ್ನಲ್ಲಿ ಬದಲಾಯಿಸುವಾಗ ನೀವು ಆಗಾಗ್ಗೆ ಟ್ಯಾಪ್ ಅನ್ನು ಬದಲಾಯಿಸಬೇಕಾಗುತ್ತದೆ ಮತ್ತು ಆ ಸಮಯದಲ್ಲಿ ನೀವು ಅದನ್ನು ಆನ್ಲೈನ್ನಲ್ಲಿ ಮಾಡಬೇಕಾಗುತ್ತದೆ ಆದ್ದರಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಗೊಂಡಾಗ ಅದು ಬದಲಾಗಬಹುದು ಈಗ ಇದು ವಾಸ್ತವವಾಗಿ ಒಂದು ವಿಶಿಷ್ಟವಾದ TCUL ಸಂಪರ್ಕವಾಗಿದೆ ಮತ್ತು ಅದು ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ನಲ್ಲಿದೆ ವೋಲ್ಟೇಜ್ ಗರಿಷ್ಠವಾಗಿರುವಾಗ ಇದು ಸಂಪರ್ಕವಾಗಿದೆ ಇದು ಫಿಗರ್ 22 ಈ ವೋಲ್ಟೇಜ್ ಗರಿಷ್ಠವಾಗಿದೆ ಮತ್ತು ಇದು ಲೈನ್ ಮತ್ತು ಇದು ತಟಸ್ಥವಾಗಿದೆ ಟ್ಯಾಪ್ಗಳನ್ನು ಬದಲಾಯಿಸಲು ಈ ಸಂಪರ್ಕಗಳನ್ನು ಮಾಡಲಾಗಿದೆ ಹಲವಾರು ಟ್ಯಾಪ್ಗಳು ಇರಬಹುದು ಸಾಮಾನ್ಯವಾಗಿ ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ ಟ್ಯಾಪ್ ಬದಲಾವಣೆಯು 0 6 ರಿಂದ 5 ರಿಂದ ± 10 ವರೆಗೆ ಪ್ರಾರಂಭವಾಗುತ್ತದೆ ಎಂದು ನೀವು ಕಾಣಬಹುದು ಆದ್ದರಿಂದ ಒಂದು ಕಡೆ ನೀವು ತೆಗೆದುಕೊಂಡರೆ 0 6 ರಿಂದ 5 ಪ್ರತಿಶತ ಇದ್ದರೆ ಹೆಚ್ಚಿನ ಭಾಗದಲ್ಲಿ ಒಟ್ಟು ಟ್ಯಾಪ್ಗಳು 32 ಆಗಿರುತ್ತದೆ ಅಂದರೆ ವೋಲ್ಟೇಜ್ 0 9 ರಿಂದ 1 1 ರವರೆಗೆ ಬದಲಾಗಬಹುದು ಆದರೆ ಇದು ವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ರೇಖಾಚಿತ್ರದಲ್ಲಿ ಇದು ನಿಮ್ಮ ಲೈನ್ ತಟಸ್ಥವಾಗಿದೆ ಮತ್ತು ಇದು ಗರಿಷ್ಠ ವೋಲ್ಟೇಜ್ಗಾಗಿ ಈಗ ಮೂಲಭೂತವಾಗಿ ಆನ್ಲೈನ್ನಲ್ಲಿದೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಇದು ಸೆಲೆಕ್ಟರ್ ಸ್ವಿಚ್ P1 ಇದು ಮತ್ತೊಂದು ಸೆಲೆಕ್ಟರ್ ಸ್ವಿಚ್ ಆಗಿದೆ ಮತ್ತು ಇಲ್ಲಿ ಸಂಪರ್ಕವು A1 ಮತ್ತು ಇನ್ನೊಂದು ಸಂಪರ್ಕ A2 ಆಗಿದೆ ನೀವು ಏನು ಮಾಡಬಹುದು ಎಂದರೆ ನೀವು ಇದನ್ನು ತೆರೆಯಬಹುದು ಮತ್ತು ಸೆಲೆಕ್ಟರ್ ಸ್ವಿಚ್ ಅನ್ನು ಮುಂದಿನ ಸ್ಥಾನಕ್ಕೆ ತರಬಹುದು ಮತ್ತು ಅದರ ನಂತರ ನೀವು ಅದನ್ನು A1 ಗೆ ಸಂಪರ್ಕಿಸುತ್ತೀರಿ ಅಂದರೆ ಅದರ ಸ್ಥಾನವನ್ನು ಬದಲಾಯಿಸಲಾಗಿದೆ ಅದಕ್ಕಾಗಿಯೇ ವೋಲ್ಟೇಜ್ನ ಮೌಲ್ಯವನ್ನು ಬದಲಾಯಿಸಲು ಕೆಳಗಿನ ಕಾರ್ಯಾಚರಣೆಯ ಅಗತ್ಯವಿರುತ್ತದೆ A1 ತೆರೆಯಿರಿ ಮತ್ತು ಸೆಲೆಕ್ಟರ್ ಸ್ವಿಚ್ P1 ಅನ್ನು ಮುಂದಿನ ನಿಯಂತ್ರಣಕ್ಕೆ ಸರಿಸಿ ಮತ್ತು ನಂತರ ನೀವು A1 ಅನ್ನು ಮುಚ್ಚುತ್ತೀರಿ ಅಂತೆಯೇ ಈ ಕಡೆಯಿಂದ ನೀವು A2 ಅನ್ನು ತೆರೆಯಿರಿ ಮತ್ತು ಸೆಲೆಕ್ಟರ್ ಸ್ವಿಚ್ P2 ಅನ್ನು ಮುಂದಿನ ಸ್ವಿಚ್ಗೆ ಸರಿಸಿ ಮತ್ತು ಮತ್ತೆ A2 ಅನ್ನು ಮುಚ್ಚಿ ಮತ್ತು ಈ ರೀತಿಯಲ್ಲಿ ವೋಲ್ಟೇಜ್ ಮಟ್ಟವು ಬದಲಾಗುತ್ತದೆ ಆದ್ದರಿಂದ ನಾನು ಇವೆಲ್ಲವನ್ನೂ ಪುನಃ ಚಿತ್ರಿಸುತ್ತಿಲ್ಲ ನೀವು ಮೊದಲು ಇದನ್ನು ತೆರೆಯಬೇಕು ಮತ್ತು ನಂತರ ಈ P1 ಅನ್ನು ಈ ಸ್ಥಾನಕ್ಕೆ ಸರಿಸಿ ನಂತರ A1 ಅನ್ನು ಮುಚ್ಚಬೇಕು ಎಂದು ನಾನು ಬರೆದ ಎಲ್ಲಾ ಹಂತಗಳನ್ನು ನಾನು ಬರೆದಿದ್ದೇನೆ ಅಂತೆಯೇ ಇದು ತೆರೆದು ಅದನ್ನು ಇಲ್ಲಿಗೆ ಸರಿಸಿ ಮತ್ತು ನಂತರ ಮತ್ತೆ ಮುಚ್ಚಿ ಈ ರೀತಿಯಲ್ಲಿ ನಿಮ್ಮ ತಿರುವುಗಳ ಅನುಪಾತವನ್ನು ಬದಲಾಯಿಸಬಹುದು ಆದ್ದರಿಂದ ಇವುಗಳು ಟ್ಯಾಪ್ ಸೆಟ್ಟಿಂಗ್ಗಳು ಮತ್ತು ಇದು ಅಂಕುಡೊಂಕಾದ ಇದು ವಿಂಡಿಂಗ್ ಮತ್ತು ಇದು ಸೆಲೆಕ್ಟರ್ ಸ್ವಿಚ್ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಲೋಡ್ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಸ್ ಸ್ಕೀಮ್ಯಾಟಿಕ್ ರೇಖಾಚಿತ್ರದಲ್ಲಿದೆ ಮುಂದಿನದು ಟ್ಯಾಪ್ ಸ್ಥಾನಗಳಲ್ಲಿ ಒಂದು ಬದಲಾವಣೆಗೆ ಈ ಕಾರ್ಯಾಚರಣೆಗಳು ಅಗತ್ಯವಿದೆ ಸ್ಟೆಪ್ ಡೌನ್ ಯೂನಿಟ್ಗಳು ಸಾಮಾನ್ಯವಾಗಿ ಕಡಿಮೆ ವೋಲ್ಟೇಜ್ ವೈನ್ಡಿಂಗ್ನಲ್ಲಿ TCUL ಅನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ವೋಲ್ಟೇಜ್ ಭಾಗದಲ್ಲಿ ಡಿ ಎನರ್ಜೈಸ್ಡ್ ಟ್ಯಾಪ್ಗಳನ್ನು ಹೊಂದಿರುತ್ತವೆ ಆದ್ದರಿಂದ ಈಗ ಹೆಚ್ಚಿನ ತಿಳುವಳಿಕೆಗಾಗಿ ನೀವು ರೇಡಿಯಲ್ ಟ್ರಾನ್ಸ್ಮಿಷನ್ ಲೈನ್ನ ಈ ಕಾರ್ಯಾಚರಣೆಯನ್ನು ಪರಿಗಣಿಸುತ್ತೀರಿ ಎರಡೂ ಬದಿಗಳಲ್ಲಿ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ನೊಂದಿಗೆ ಈ ಬದಿ ಮತ್ತು ಈ ಕಡೆ ಇದು ಒಳಗೆ ಕಳುಹಿಸುತ್ತಿದೆ ಮತ್ತು ಈ ಬದಿಯನ್ನು ಒಳಗೆ ಸ್ವೀಕರಿಸುತ್ತಿದೆ ಮತ್ತು ಇದು ಒಂದು ನೋಡ್ ಎಂದು ಗುರುತಿಸಲಾಗಿದೆ ಇದು ನೀವು ಹೇಳುವುದು 1 ಮತ್ತು ಈ ಬದಿ ಇದು 2 ಇದು ಸೆಂಡಿಂಗ್ ಎಂಡ್ ಮತ್ತು ಇದು ರಿಸೀವಿಂಗ್ ಎಂಡ್ ಮತ್ತು ವಾಸ್ತವವಾಗಿ ಅದರ ಉದ್ದೇಶವು ಸಾಲಿನಲ್ಲಿನ ವೋಲ್ಟೇಜ್ ಡ್ರಾಪ್ ಅನ್ನು ಸಂಪೂರ್ಣವಾಗಿ ಸರಿದೂಗಿಸಲು ಅಗತ್ಯವಿರುವ ಟ್ಯಾಪ್ ಬದಲಾಯಿಸುವ ಅನುಪಾತಗಳನ್ನು ಕಂಡುಹಿಡಿಯುವುದು ಆದ್ದರಿಂದ ನೀವು ts tr ಎರಡನ್ನೂ ಕಂಡುಹಿಡಿಯಬೇಕು ಇದು 1 tS ಮತ್ತು ನಾವು ಈ ಟ್ರಾನ್ಸ್ಫಾರ್ಮರ್ ಅನ್ನು ನೋಡಿದಾಗ ಅದು 1 tR ಆಗಿದೆ ಆದರೆ ಇದು ಪ್ರಾಥಮಿಕ ಮತ್ತು ಇದು ದ್ವಿತೀಯಕ ಪ್ರಾಥಮಿಕದಿಂದ ದ್ವಿತೀಯಕ ಎಂದು ನಾನು ಭಾವಿಸಿದರೆ ಈ ಭಾಗವಾಗಿದೆ ಆದ್ದರಿಂದ tR1 ಈ ಕಡೆಯೂ 1 tR ಮತ್ತು ಇದು ಲೈನ್ ಪ್ರತಿರೋಧ Z R j X ಮತ್ತು ಇದು ಸೆನ್ಡಿಂಗ್ ಏಂಡ್ ವೋಲ್ಟೇಜ್ ಮತ್ತು ಇದು ಸ್ವೀಕರಿಸುವ ಅಂತಿಮ ವೋಲ್ಟೇಜ್ ಆಗಿದೆ ಇದು ರೇಡಿಯಲ್ ಟ್ರಾನ್ಸ್ಮಿಷನ್ ಲೈನ್ ಆಗಿದೆ ಈ ವೋಲ್ಟೇಜ್ ನಿಯಂತ್ರಣ ವಿಧಾನಗಳ ನಂತರ ನಿಮಗೆ ತಿಳಿದಿರುವಂತೆ ನಂತರ ನಾವು ಪ್ರಸರಣ ವ್ಯವಸ್ಥೆಗಾಗಿ ನೋಡುತ್ತೇವೆ ಈಗ ಇದು ವೋಲ್ಟೇಜ್ ಫ್ಯಾಸರ್ ರೇಖಾಚಿತ್ರದಲ್ಲಿ ಅಂತಿಮ ವೋಲ್ಟೇಜ್ ಅನ್ನು ಪಡೆಯುತ್ತಿದೆ ಇದು ರೆಫರೆನ್ಸ್ ವೋಲ್ಟೇಜ್ ಮತ್ತು ಇದರ ಮೂಲಕ ಕರೆಂಟ್ಸ್ ಮಂದಗತಿಯಲ್ಲಿವೆ ಇದು ಕರೆಂಟ್ ಎಂದು ಭಾವಿಸೋಣ ತೊಟ್ಟಿಯ ಕರೆಂಟ್ಸ್ ಇದು ಮಂದಗತಿಯ ಪ್ರಸ್ತುತ Φ ಮತ್ತು ನಂತರ ಈ ವೋಲ್ಟೇಜ್ I R ಡ್ರಾಪ್ ಮತ್ತು ಇದರೊಂದಿಗೆ 900 ಆಗಿದೆ ಇದು j IX ಮತ್ತು ನೀವು ಫ್ಯಾಸರ್ ರೇಖಾಚಿತ್ರವನ್ನು ಪೂರ್ಣಗೊಳಿಸುತ್ತೀರಿ ಇದು ಅಂತಿಮ ವೋಲ್ಟೇಜ್ ಅನ್ನು ಕಳುಹಿಸುತ್ತಿದೆ ಮತ್ತು ಅಂತಿಮ ವೋಲ್ಟೇಜ್ ಅನ್ನು ಕಳುಹಿಸುವ ಮತ್ತು ಅಂತಿಮ ವೋಲ್ಟೇಜ್ ಅನ್ನು ಸ್ವೀಕರಿಸುವ ನಡುವಿನ ಕೋನವು ಡೆಲ್ಟಾ ಮತ್ತು ಪ್ರಸ್ತುತ I ಕೋನ Φ ಮೂಲಕ ಅಂತಿಮ ವೋಲ್ಟೇಜ್ ಅನ್ನು ಸ್ವೀಕರಿಸುವುದರಿಂದ ಹಿಂದುಳಿದಿದೆ ಆದ್ದರಿಂದ ಇದು ಕೋನ Φ ಮತ್ತು ಈ ಕೋನ 900 ಆದ್ದರಿಂದ ಈ ಕೋನವೂ ಸಹ Φ ಆದ್ದರಿಂದ ಈ ಭಾಗವು AB ಪ್ರಮಾಣವು I R cos⁡∅ ಗೆ ಸಮಾನವಾಗಿರುತ್ತದೆ ವಾಸ್ತವವಾಗಿ ನಾನು ಈ I R ಪರಿಮಾಣವನ್ನು ಹಾಕಿದರೆ ವಿಷಯಗಳು ಉತ್ತಮವಾಗಿರುತ್ತವೆ ಮತ್ತು ಈ ಭಾಗವು j IX ನಲ್ಲಿ ನಾನು ಮ್ಯಾಗ್ನಿಟ್ಯೂಡ್ I ಅನ್ನು j X ಗೆ ಹಾಕಿದರೆ ಅದು ಉತ್ತಮವಾಗಿರುತ್ತದೆ ಆದ್ದರಿಂದ ಈ AB ಪರಿಮಾಣ I R cos⁡∅ ಗೆ ಸಮಾನವಾಗಿರುತ್ತದೆ ಮತ್ತು ಅದೇ ರೀತಿ BC ED ಗೆ ಸಮಾನವಾಗಿರುತ್ತದೆ I X sin⁡∅ ಆದ್ದರಿಂದ ಅಂತಿಮ ವೋಲ್ಟೇಜ್ ಅನ್ನು ಕಳುಹಿಸುವ ಮೂಲಕ ನೀವು ಅದರ ಮೇಲೆ ಪ್ರೊಜೆಕ್ಷನ್ ಅನ್ನು ಮಾಡುತ್ತೀರಿ ಅದು ನಿಮಗೆ ತಿಳಿದಿರುವಂತೆ ಪರಿಮಾಣದ ವಿರುದ್ಧ ಕೊಸೈನ್ ಡೆಲ್ಟಾವು ವಿಆರ್ಗೆ ಸಮಾನವಾಗಿರುತ್ತದೆ |VS| |VR| |I| R cos ∅ |I| X sin ∅ ಇದು ನಿಮ್ಮ I R cos⁡∅ ಆಗಿರುವ ರಿಸೀವಿಂಗ್ ಎಂಡ್ ಜೊತೆಗೆ AB I ಎಂಬುದು ಪ್ರಸ್ತುತ ಪ್ಲಸ್ BC ಯ ಪ್ರಮಾಣವಾಗಿದೆ ಅದು I X sin⁡∅ ಪ್ರಮಾಣವಾಗಿದೆ ಆದ್ದರಿಂದ ಇದು ಸಮೀಕರಣ 34 ಎಂದು ಹೇಳುತ್ತದೆ ಆದರೆ ನೀವು ಕಳುಹಿಸುವ ಮತ್ತು ಸ್ವೀಕರಿಸುವ ಅಂತ್ಯದ ನಡುವಿನ ಈ ಹಂತದ ಕೋನವು ಅತ್ಯಲ್ಪವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ δ ನಾವು ಅದನ್ನು ಸರಿಸುಮಾರು 0 ಎಂದು ತೆಗೆದುಕೊಳ್ಳಬಹುದು ಅಂದರೆ ಸಮೀಕರಣ 34 ಅನ್ನು ಇಲ್ಲಿ δ 0 ಎಂದು ಬರೆಯಬಹುದು ಆದ್ದರಿಂದ ಮ್ಯಾಗ್ನಿಟ್ಯೂಡ್ |VS| |VR| |I| Rcos ∅ |I| X sin ∅ ಇದು ಸಮೀಕರಣ 35 ಈಗ ನಾವು ಬರೆಯಬಹುದು P |VR| |I| cos ∅ ಇದು ಶಕ್ತಿ ಸಮೀಕರಣ 36 ಮತ್ತು Q ಪರಿಮಾಣ|VR||ನಾನು|ಪಾಪ⁡∅ ಅಂದರೆ 37 ಸರಿ ಈಗ ಸಮೀಕರಣ 36 ರಿಂದ ಈ ಸಮೀಕರಣದಿಂದ ನೀವು ಪರಿಮಾಣವನ್ನು ಬರೆಯಬಹುದು |I| cos ∅ P|VR| ಮತ್ತು ಈ ಸಮೀಕರಣದಿಂದ ಆ ಪರಿಮಾಣ |I|sin⁡∅ QV R ಇದು ಸಮೀಕರಣ 39 ಈಗ ಈ ಪ್ರಮಾಣ |I|cos⁡∅ ಮತ್ತು ಪರಿಮಾಣ |I|sin⁡∅ ನೀವು ಸಮೀಕರಣ 34 ರಲ್ಲಿ ಪರ್ಯಾಯವಾಗಿ ನೀವು ಸಮೀಕರಣ 35 38 ಮತ್ತು 39 ಅನ್ನು ಬಳಸಿಕೊಂಡು ಪರ್ಯಾಯವಾಗಿ ಮಾಡಿದರೆ ನೀವು |Vs| magnitude of |VR| PRQXmagnitude of |VR| ಈಗ ಈ ರೇಖಾಚಿತ್ರಕ್ಕೆ ಬನ್ನಿ ಈಗ ಈ ರೇಖಾಚಿತ್ರದಲ್ಲಿ ಚಿತ್ರ 23 V1VS ಅನುಪಾತವು 1 tS ಅಂದರೆ 1tS ಅಂದರೆ VStSV1 ಈ ಕಡೆ ಅದೇ ರೀತಿ ನೀವು ಸ್ವೀಕರಿಸುವ ಬದಿಗೆ ಬಂದರೆ ಅದು V2VR1tR ಆಗಿರುತ್ತದೆ ಅಂದರೆ VR tRV2 ಆದ್ದರಿಂದ ಅಂದರೆ ಒಂದು VRtRV2 ಇನ್ನೊಂದು VStSV1 ಇದರರ್ಥ ವಾಸ್ತವವಾಗಿ ನೀವು ತೆಗೆದುಕೊಂಡರೆ ಅದು ಪರಿಮಾಣದ ಬುದ್ಧಿವಂತವಾಗಿದೆ ನೀವು ಎಲ್ಲಾ ಪ್ರಮಾಣಗಳನ್ನು ಬಳಸುವುದರಿಂದ ಉತ್ತಮವಾದ ಎಲ್ಲಾ ಪ್ರಮಾಣಗಳನ್ನು ನೀವು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಪ್ರಮಾಣ |VS|tSV1 ಮತ್ತು ಪರಿಮಾಣ |VR|tRmagnitude |V2| ಆದ್ದರಿಂದ ಈ |VS| ಮತ್ತು |VR| ಈ ಸಮೀಕರಣದಲ್ಲಿ ನೀವು ಬದಲಿಸುವ ಮ್ಯಾಗ್ನಿಟ್ಯೂಡ್ |VS| tSV1tR|V2| PRQX|VR||VR|tR ಇದು ಸಮೀಕರಣ 41 ಆಗಿದೆ ಈಗ ಈ ಸಮೀಕರಣದಿಂದ ನೀವು tS1magnitude V1tR|V2|PRQXtR|V2| ಬರೆಯಬಹುದು ಈಗ ನಾವು ಇಲ್ಲಿ tS ಮತ್ತು tR ನ ಉತ್ಪನ್ನವು ಏಕತೆ ಅಂದರೆ tS tR1 ಎಂದು ಭಾವಿಸುತ್ತೇವೆ ಆದ್ದರಿಂದ ಒಟ್ಟಾರೆ ವೋಲ್ಟೇಜ್ ಮಟ್ಟವು ಒಂದೇ ಕ್ರಮದಲ್ಲಿ ಉಳಿಯುತ್ತದೆ ಮತ್ತು ಎರಡೂ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಕನಿಷ್ಠ ವ್ಯಾಪ್ತಿಯ ಟ್ಯಾಪ್ಗಳನ್ನು ಬಳಸಲಾಗುತ್ತದೆ ಎಂದು ಇದು ಖಚಿತಪಡಿಸುತ್ತದೆ ಆದ್ದರಿಂದ ಇದು ನಾವು ಹಾಕುವ ಷರತ್ತು tStR1 ಆದ್ದರಿಂದ ನಾವು tR1tS ಅನ್ನು ಸಮೀಕರಣ 42 ರಲ್ಲಿ ಬದಲಿಸುತ್ತೇವೆ ಏಕೆಂದರೆ ನೀವು tS ಗಾಗಿ ಅಭಿವ್ಯಕ್ತಿಯನ್ನು ಕಂಡುಹಿಡಿಯಲು ಬಯಸುತ್ತೀರಿ ಅಂದರೆ ನೀವು ಇಲ್ಲಿ tR1tS ಅನ್ನು ಬದಲಿಸುತ್ತೀರಿ ಆದ್ದರಿಂದ ನಾವು ಸಮೀಕರಣ 42 ರಲ್ಲಿ tR1tS ಅನ್ನು ಬರೆಯುತ್ತಿದ್ದೇವೆ ಮತ್ತು ಅದನ್ನು ಪರಿಹರಿಸಿ ನಾವು ಪಡೆಯುತ್ತೇವೆ tS |V2||V1|1 PRQX|V1||V2| 112 ಅಂದರೆ ಇದು ಟು ದಿ ಪವರ್ ಮೈನಸ್ ವನ್ ಆಗಿರುತ್ತದೆ ನಂತರ ಟು ದಿ ಪವರ್ ಹಾಫ್ ಇದು ಸಮೀಕರಣ 43 ಆಗಿದೆ ಆದ್ದರಿಂದ ನಿಮಗೆ tS ತಿಳಿದಿದ್ದರೆ ನೀವು tR ಅನ್ನು ಸಹ ಕಂಡುಹಿಡಿಯಬಹುದು ಏಕೆಂದರೆ tR1tS ನಾವು tStR1 ಅಂದರೆ ಎರಡೂ ಬದಿಯ ಟ್ಯಾಪ್ಗಳನ್ನು ಬಳಸಲಾಗುತ್ತದೆ ಎಂದು ಭಾವಿಸುತ್ತೇವೆ ಈಗ ನಾವು ಮೂರು ಹಂತದ ಪ್ರಸರಣ ಮಾರ್ಗದ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಅದಕ್ಕೂ ಮೊದಲು ನಾವು ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಮತ್ತು ಟ್ಯಾಪ್ ಅನುಪಾತವನ್ನು ಕಂಡುಹಿಡಿಯಲು ಈ ಅಭಿವ್ಯಕ್ತಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಹೊಂದಿದ್ದೇವೆ tS ಅಥವಾ tR ನೀವು ಕಂಡುಕೊಳ್ಳುವ ಯಾವುದೇ ಕಡೆ ಆದ್ದರಿಂದ tRtS 1 ಅದರಿಂದ ನೀವು ಟ್ಯಾಪ್ ಅನುಪಾತವನ್ನು ಪಡೆಯಬಹುದು ಈಗ ಒಂದು ಉದಾಹರಣೆ ತೆಗೆದುಕೊಳ್ಳಿ ಆದ್ದರಿಂದ ಈ ಸಂದರ್ಭದಲ್ಲಿ 3 ಹಂತದ ಪ್ರಸರಣ ಮಾರ್ಗವು ಅದರ ಕಳುಹಿಸುವ ಕೊನೆಯಲ್ಲಿ 13 8 220 KV ಟ್ರಾನ್ಸ್ಫಾರ್ಮರ್ನಿಂದ ಆಹಾರವನ್ನು ನೀಡುತ್ತಿದೆ ಲೈನ್ 220 13 8 KV ಯ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮೂಲಕ 105 MVA 0 8 ಪವರ್ ಫ್ಯಾಕ್ಟರ್ ಲ್ಯಾಗ್ ಲೋಡ್ ಅನ್ನು ಪೂರೈಸುತ್ತಿದೆ 220 KV ನಲ್ಲಿ ಲೈನ್ ಮತ್ತು ಟ್ರಾನ್ಸ್ಫಾರ್ಮರ್ನ ಒಟ್ಟು ಪ್ರತಿರೋಧವು 20 j120 Ω ಆಗಿದೆ ಕಳುಹಿಸುವ ಅಂತಿಮ ಪರಿವರ್ತಕವು 13 8 KV ಪೂರೈಕೆಯಿಂದ ಶಕ್ತಿಯುತವಾಗಿದೆ 8 KV ನಲ್ಲಿ ಲೋಡ್ನಲ್ಲಿ ವೋಲ್ಟೇಜ್ ಅನ್ನು ನಿರ್ವಹಿಸಲು ಪ್ರತಿ ಟ್ರಾನ್ಸ್ಫಾರ್ಮರ್ಗೆ ಟ್ಯಾಪ್ ಸೆಟ್ಟಿಂಗ್ ಅನ್ನು ಕಂಡುಹಿಡಿಯಿರಿ ಈಗ ಇದು ಸರಳವಾದ ಸಮಸ್ಯೆಯಾಗಿದ್ದು ಲೈನ್ 0 8 ಪವರ್ ಫ್ಯಾಕ್ಟರ್ ಲ್ಯಾಗ್ನಲ್ಲಿ 105 MVA ಅನ್ನು ಪೂರೈಸುತ್ತಿದೆ ಇದು 3 ಹಂತವಾಗಿದೆ P 13105 0 ಆದ್ದರಿಂದ ಇದು 28 MW ಅದೇ ರೀತಿ ವಾಸ್ತವವಾಗಿ ನೀವು P QVS VR ನಲ್ಲಿ ಈ ಸಮೀಕರಣದ ಫೇಸರ್ ರೇಖಾಚಿತ್ರವನ್ನು ಚಿತ್ರಿಸಿದಾಗ VS VR ಎಲ್ಲವೂ ಪರ್ ಫೇಸ್ ಕ್ವಾನ್ಟ್ಟಿಟಿಸ್ ಆಗಿವೆ ಆದ್ದರಿಂದ ಇದು ಲೈನ್ ಟು ಲೈನ್ ಕ್ವಾನ್ಟ್ಟಿಟಿ ಅಲ್ಲ VS ಮತ್ತು VR ವಾಸ್ತವವಾಗಿ ಪರ್ ಫೇಸ್ ಲೈನ್ ಟು ನ್ಯೂಟ್ರಲ್ ವೋಲ್ಟೇಜ್ ಮತ್ತು P ಮತ್ತು Q ಸಮಯದಲ್ಲಿ ನೀವು ಪರ್ ಫೇಸ್ ಅನ್ನು ಕಂಡುಹಿಡಿಯಬೇಕು ಅದಕ್ಕಾಗಿಯೇ ಅದನ್ನು 3 ರಿಂದ ಭಾಗಿಸಲಾಗಿದೆ ಮತ್ತು VS VR ಮ್ಯಾಗ್ನಿಟ್ಯೂಡ್ ಪರ್ ಫೇಸ್ನ ಆಧಾರದ ಮೇಲೆ ಆದ್ದರಿಂದ ಅದು 28 MW ಮತ್ತು Q cos∅ 0 8 ಆದ್ದರಿಂದ sin⁡∅ 0 6 ಆದ್ದರಿಂದ 21 MVAR ಹೆಚ್ಚಿನ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾದ ಮೂಲ ಮತ್ತು ಲೋಡ್ ಹಂತದ ವೋಲ್ಟೇಜ್ |V1| ಪರಿಮಾಣವು ಪರಿಮಾಣಕ್ಕೆ ಸಮಾನವಾಗಿದೆ |V2| 220√3 ಆದ್ದರಿಂದ ಸಾಲಿನಿಂದ ಸಾಲಿಗೆ ನೀವು ಅದನ್ನು ಪ್ರತಿ ಹಂತದ ವೋಲ್ಟೇಜ್ಗೆ ಪರಿವರ್ತಿಸಿ ಅದು 127 017 ಕಿಲೋ ವೋಲ್ಟ್ ಆಗಿದೆ ಈಗ ಸಮೀಕರಣ 43 ಅನ್ನು ಬಳಸುವುದರಿಂದ ಅದೇ ಸಮೀಕರಣವನ್ನು ನೀವು ಈ ಸೂತ್ರವನ್ನು ಬಳಸುತ್ತೀರಿ ನಿಮಗೆ R ಮತ್ತು X ತಿಳಿದಿದೆ ಎಂದು ನಿಮಗೆ ತಿಳಿದಿದೆ |V1| ಪರಿಮಾಣ |V2|ಇಲ್ಲಿ ಆದ್ದರಿಂದ ಮ್ಯಾಗ್ನಿಟ್ಯೂಡ್ V 2V 1 ಅನುಪಾತವು 1 ಆಗಿದೆ ಏಕೆಂದರೆ ಈ 2 ಸಮಾನವಾಗಿರುತ್ತದೆ R ಗೆ 24 Ω ನೀಡಲಾಗಿದೆ X ಗೆ 120 Ω ನೀಡಲಾಗಿದೆ P ಮತ್ತು Q ಎಲ್ಲಾ ತಿಳಿದಿದೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ನೀವು ಈ ಅಭಿವ್ಯಕ್ತಿಯಲ್ಲಿ ಬದಲಿಸುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ tS ಅನುಪಾತವು 1 ಅನ್ನು 1 ರಿಂದ ಗುಣಿಸಿದಾಗ ಅದು 1 ಮೈನಸ್ ಈ ಎಲ್ಲಾ ವಿಷಯಗಳನ್ನು ಟು ದಿ ಪವರ್ ಮೈನಸ್ 1 ಮತ್ತು ಟು ದಿ ಪವರ್ ಹಾಫ್ ಆದ್ದರಿಂದ tS ವಾಸ್ತವವಾಗಿ 1 11 ಬರುತ್ತದೆ ಆದ್ದರಿಂದ tR 1t S 0 90 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇವೆರಡೂ ಟ್ಯಾಪ್ ಸೆಟ್ಟಿಂಗ್ಗಳಾಗಿವೆ ಈಗ ಇನ್ನೊಂದು ಉದಾಹರಣೆ ಇದು ಅರ್ಥವಾಗುವಂತಹದ್ದಾಗಿದೆ ಈ ವಿಷಯಗಳು ತುಂಬಾ ಸರಳವಾಗಿದೆ ಆದ್ದರಿಂದ ನೀವು ನೇರವಾಗಿ ಅನ್ವಯಿಸಬಹುದು ಅಂತೆಯೇ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಉದಾಹರಣೆ 9 ಸ್ವೀಕರಿಸುವ ಅಂತಿಮ ವೋಲ್ಟೇಜ್ ಕಳುಹಿಸುವ ಅಂತಿಮ ವೋಲ್ಟೇಜ್ಗೆ ಸಮಾನವಾದಾಗ ಟ್ರಾನ್ಸ್ಫಾರ್ಮರ್ ಟ್ಯಾಪ್ ಅನುಪಾತಗಳನ್ನು ನಿರ್ಧರಿಸಿ ಹೆಚ್ಚಿನ ವೋಲ್ಟೇಜ್ ಲೈನ್ 220 KV ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು 0 8 ಪವರ್ ಫ್ಯಾಕ್ಟರ್ ಲ್ಯಾಗ್ನಲ್ಲಿ 80 ಮೆಗಾವ್ಯಾಟ್ ಅನ್ನು ರವಾನಿಸುತ್ತದೆ ಮತ್ತು ಲೈನ್ನ ಪ್ರತಿರೋಧವು 40 j 140Ω ಆಗಿರುತ್ತದೆ tS tR 1 0 ಎಂದು ಊಹಿಸಿಕೊಳ್ಳಿ tS tR 1 ಎಂದು ನೀವು ಊಹಿಸಬೇಕು ಎಂದು ನಮೂದಿಸಲಾಗಿಲ್ಲ ಆದ್ದರಿಂದ ಇಲ್ಲಿ ಕೇವಲ ಒಂದೇ ರೀತಿಯ ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು ಸಮೀಕರಣ 43 ಅನ್ನು ಬಳಸುತ್ತಿದೆ ಇದು ಸೂತ್ರವಾಗಿದೆ V2 ನ ಪ್ರಮಾಣವು V1 2203 127 017 KV ಯ ಪರಿಮಾಣಕ್ಕೆ ಸಮನಾಗಿರುತ್ತದೆ ಮತ್ತು V2V1 ಪ್ರಮಾಣವು 1 ಆಗಿದೆ P ಪರ್ ಫೇಸ್ ಆಧಾರದ ಮೇಲೆ 13 ಗೆ ಸಮಾನವಾಗಿರುತ್ತದೆ ಆದ್ದರಿಂದ 21 6 ಆದ್ದರಿಂದ 16 MVAR R 40 Ω X 140 Ω ಆದ್ದರಿಂದ ನೀವು ಮತ್ತೆ ಪಡೆಯುವ ಈ ಎಲ್ಲಾ ವಿಷಯಗಳನ್ನು ಹಾಕಿ tS 1 11 ಗೆ ಸಮಾನವಾಗಿರುತ್ತದೆ ಮತ್ತು tR 1tS ಅಂದರೆ 0 90 ಇದು ಟ್ಯಾಪ್ ಅನುಪಾತವಾಗಿದೆ ಈ 2 ಸರಳ ಉದಾಹರಣೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಾಗಿ ಆಗಿದೆ ಈಗ ಮುಂದಿನದು ಆ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಅಥವಾ ರೆಗ್ಯುಲೇಟಿಂಗ್ ಟ್ರಾನ್ಸ್ಫಾರ್ಮರ್ ಈ ಸಂದರ್ಭದಲ್ಲಿ ಈ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಅಥವಾ ರೆಗ್ಯುಲೇಟಿಂಗ್ ಟ್ರಾನ್ಸ್ಫಾರ್ಮರ್ ಒಂದೇ ಆಗಿರುತ್ತವೆ ಕೆಲವೊಮ್ಮೆ ನಾವು ನಿಯಂತ್ರಕ ಟ್ರಾನ್ಸ್ಫಾರ್ಮರ್ ಎಂದು ಕರೆಯುತ್ತೇವೆ ಕೆಲವೊಮ್ಮೆ ನಾವು ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯುತ್ತೇವೆ ಗಣಕದಲ್ಲಿ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಳು ಟ್ಯಾಪ್ ಬದಲಾಯಿಸುವ ವೆಚ್ಚವನ್ನು ಸಮರ್ಥಿಸದಿರುವಂತೆ ತುದಿಗಳಲ್ಲಿರುವುದಕ್ಕಿಂತ ಹೆಚ್ಚಾಗಿ ಒಂದು ಸಾಲಿನ ಮಧ್ಯಂತರ ಹಂತದಲ್ಲಿ ವೋಲ್ಟೇಜ್ ಪ್ರಮಾಣ ಮತ್ತು ಹಂತದ ಕೋನವನ್ನು ಬದಲಾಯಿಸಲು ಇವುಗಳನ್ನು ಬಳಸಲಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ನಾವು ಅದನ್ನು ಎಲ್ಲೋ ಸಾಲಿನ ಮಧ್ಯಂತರ ಸ್ಥಾನವನ್ನು ಹಾಕಬಹುದು ಆದ್ದರಿಂದ ಒಂದು ವೋಲ್ಟೇಜ್ ಪ್ರಮಾಣವನ್ನು ನಿಯಂತ್ರಿಸಬಹುದು ಮತ್ತು ಹಂತದ ಕೋನವನ್ನು ಸಹ ನಿಯಂತ್ರಿಸಬಹುದು ಆದ್ದರಿಂದ ಚಿತ್ರ 25 ಹಂತ a ಗಾಗಿ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ನ ಸಂಪರ್ಕವನ್ನು ತೋರಿಸುತ್ತದೆ ಆದ್ದರಿಂದ ಇದು ಹಂತ a ಗಾಗಿ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಸಂಪರ್ಕವಾಗಿದೆ ನಾವು ಲೈನ್ ಟು ನ್ಯೂಟ್ರಲ್ ಅನ್ನು ಪರಿಗಣಿಸುತ್ತಿದ್ದೇವೆ ಈ ವೋಲ್ಟೇಜ್ Van ಮತ್ತು ಇದು ಎಕ್ಸೈಟಿಂಗ್ ಟ್ರಾನ್ಸ್ಫಾರ್ಮರ್ ಆಗಿದೆ ಆದ್ದರಿಂದ ಎರಡು ಸ್ವಿಚ್ ಸ್ಥಾನವಿದೆ ಎಂದು ಭಾವಿಸೋಣ ಇದು S1 ಮತ್ತು ಇದು S2 ಮತ್ತು ಇದು ಎಕ್ಸೈಟಿಂಗ್ ಟ್ರಾನ್ಸ್ಫಾರ್ಮರ್ ಆಗಿದೆ ಈಗ ಎಕ್ಸೈಟಿಂಗ್ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿಯನ್ನು ಟ್ಯಾಪ್ ಮಾಡಲಾಗಿದೆ ಮತ್ತು ಅದರಿಂದ ಪಡೆದ ವೋಲ್ಟೇಜ್ ಅನ್ನು ಸರಣಿ ಟ್ರಾನ್ಸ್ಫಾರ್ಮರ್ನ ಪ್ರಾಥಮಿಕಕ್ಕೆ ಅನ್ವಯಿಸಲಾಗುತ್ತದೆ ಅಂದರೆ ಇದು ವಾಸ್ತವವಾಗಿ ಟ್ಯಾಪ್ ಸ್ಥಾನವಾಗಿದೆ ಇದು ಒಂದು ಸಂಪರ್ಕವನ್ನು ನೀಡಲಾಗಿದೆ ಉದಾಹರಣೆಗೆ ಮತ್ತೊಂದು ಟ್ರಾನ್ಸ್ಫಾರ್ಮರ್ ಅನ್ನು ಸರಣಿ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಅದರ ಇತರ ವಿಂಡ್ಗಳು ಹಂತ ಎ ಲೈನ್ನೊಂದಿಗೆ ಸರಣಿಯಲ್ಲಿದೆ ಆದ್ದರಿಂದ ಇದು ಸರಣಿ ಟ್ರಾನ್ಸ್ಫಾರ್ಮರ್ ಮತ್ತು ಇದು ಅತ್ಯಾಕರ್ಷಕ ಟ್ರಾನ್ಸ್ಫಾರ್ಮರ್ ಆಗಿದೆ ಈ ವಿಷಯದೊಂದಿಗೆ ಸ್ವಯಂಚಾಲಿತವಾಗಿ ವೋಲ್ಟೇಜ್ ಇಲ್ಲಿ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಈ Van1 Van∆Van ಆಗಿರುತ್ತದೆ ಇದು ಸಮೀಕರಣ 44 ಆದ್ದರಿಂದ ಇದು ಔಟ್ಪುಟ್ ವೋಲ್ಟೇಜ್ ಆಗಿದೆ ಸಂಪರ್ಕವು ಹೀಗಿದ್ದರೆ ಈ ವೋಲ್ಟೇಜ್ ಅನ್ನು ನಾವು ಸೇರಿಸುತ್ತೇವೆ ಈಗ ನೀವು S1 ಮತ್ತು S2 ರ ಈ ಸ್ಥಾನವನ್ನು ಪರಸ್ಪರ ಬದಲಾಯಿಸಿದರೆ ಏನಾಗುತ್ತದೆ ಇದು ವ್ಯವಕಲನವಾಗಿರುತ್ತದೆ ಆ ಸಮಯದಲ್ಲಿ ಅದು ಮೈನಸ್ ಆಗಿರುತ್ತದೆ ಈ ವೋಲ್ಟೇಜ್ ಇದಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಹಂತ ಬೂಸ್ಟರ್ನಲ್ಲಿ ನಿಯಂತ್ರಿಸಲು ಹೋಗಬಹುದು ಏಕೆಂದರೆ ಈ ಸಂದರ್ಭದಲ್ಲಿ ವೋಲ್ಟೇಜ್ಗಳು ಹಂತದಲ್ಲಿರುತ್ತವೆ ಆದ್ದರಿಂದ ಇದು Van ಇದು ಎಕ್ಸೈಟಿಂಗ್ ಟ್ರಾನ್ಸ್ಫಾರ್ಮರ್ ಆಗಿದೆ ಇದು ಟ್ಯಾಪ್ ಸಂಪರ್ಕಗಳನ್ನು ತೋರಿಸಲಾಗಿದೆ ಮತ್ತು ಇದರ ಔಟ್ಪುಟ್ ಅನ್ನು ಈ ಬದಿಯ 1 ಸರಣಿಯ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಿಸಲಾಗಿದೆ ಮತ್ತು ಇತರ ವಿಂಡಿಂಗ್ ಆ ಹಂತದ a ನೊಂದಿಗೆ ಸರಣಿಯಲ್ಲಿದೆ ಅಂದರೆ ವೋಲ್ಟೇಜ್ ಅನ್ನು ಸೇರಿಸಬಹುದು ಅಥವಾ ಕಳೆಯಬಹುದು ಅವು ಹಂತದಲ್ಲಿವೆ ಆದ್ದರಿಂದ ವೋಲ್ಟೇಜ್ ಪ್ರಮಾಣವನ್ನು ಸೇರಿಸಬಹುದು ಆದ್ದರಿಂದ ಈ ರೀತಿಯ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಅನ್ನು ಇನ್ ಫೇಸ್ ಬೂಸ್ಟರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ವೋಲ್ಟೇಜ್ಗಳು ಹಂತದಲ್ಲಿವೆ ಆದ್ದರಿಂದ ಪ್ರಚೋದಕ ಟ್ರಾನ್ಸ್ಫಾರ್ಮರ್ನ ಟ್ಯಾಪ್ಗಳನ್ನು ಬದಲಾಯಿಸುವ ಮೂಲಕ Van1 ಡ್ಯಾಶ್ ಅನ್ನು ಸರಿಹೊಂದಿಸಬಹುದು S2 ನಿಂದ S1 ಗೆ ಸ್ವಿಚ್ ಸ್ಥಾನವನ್ನು ಬದಲಾಯಿಸುವ ಮೂಲಕ ಸರಣಿ ಟ್ರಾನ್ಸ್ಫಾರ್ಮರ್ನಾದ್ಯಂತ ವೋಲ್ಟೇಜ್ನ ಧ್ರುವೀಯತೆಯನ್ನು ಹಿಮ್ಮುಖವಾಗಿ ಮಾಡಬಹುದು ಅಂದರೆ Van1 Van ಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ ನೀವು ಸ್ಥಾನವನ್ನು ಬದಲಾಯಿಸಿದರೆ ಈ ∆ Van ಅನ್ನು ನೆಗೆಟಿವ್ ಆಗಿ ಮಾಡಬಹುದು ಆದ್ದರಿಂದ ಇದನ್ನು ಬೂಸ್ಟರ್ ಅಥವಾ ರೆಗ್ಯುಲೇಟಿಂಗ್ ಟ್ರಾನ್ಸ್ಫಾರ್ಮರ್ ಎಂದು ಕರೆಯಲಾಗುತ್ತದೆ ಈಗ ಇನ್ನೊಂದು ವಿಷಯವೆಂದರೆ ಹಂತದ ಕೋನ ನಿಯಂತ್ರಣ ಆದ್ದರಿಂದ ವೋಲ್ಟೇಜ್ ಹಂತದ ಕೋನವನ್ನು ನಿಯಂತ್ರಿಸಲು ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಅನ್ನು ಸಹ ಬಳಸಲಾಗುತ್ತದೆ ಬೂಸ್ಟರ್ ಟ್ರಾನ್ಸ್ಫಾರ್ಮರ್ನ ಹಂತ a ಗಾಗಿ ವಿಶಿಷ್ಟವಾದ ವ್ಯವಸ್ಥೆಯನ್ನು ತೋರಿಸಲಾಗಿದೆ ಇದು ಬೂಸ್ಟರ್ ಟ್ರಾನ್ಸ್ಫಾರ್ಮರ್ ಆಗಿದೆ ಈಗ ಈ ಸಂದರ್ಭದಲ್ಲಿ ಹಂತ a ಗಾಗಿ ನಾವು ಲೈನ್ ಟು ನ್ಯೂಟ್ರಲ್ ತೆಗೆದುಕೊಳ್ಳುತ್ತಿದ್ದೇವೆ ಇದು a1 n1 Van1 ಇವು ಔಟ್ಪುಟ್ಗಳಾಗಿವೆ ಇಲ್ಲಿ ಇದು ಅತ್ಯಾಕರ್ಷಕ ಟ್ರಾನ್ಸ್ಫಾರ್ಮರ್ ಆಗಿದೆ ಇದು ಸರಣಿ ಟ್ರಾನ್ಸ್ಫಾರ್ಮರ್ ಆಗಿದೆ ಆದರೆ ಹಂತದ ವೋಲ್ಟೇಜ್ Vbc ಆಗಿದ್ದು ಅದು ಪ್ಲಸ್ ಮೈನಸ್ ಆಗಿದೆ ಇಲ್ಲಿ ಟ್ಯಾಪ್ ಸೆಟ್ಟಿಂಗ್ಗಳು ಸಹ ಇವೆ ಇಲ್ಲಿ S1 S2 ಸ್ವಿಚ್ಗಳು ಸಹ ಇವೆ ಮತ್ತು ಈ ಸರಣಿಯ ಟ್ರಾನ್ಸ್ಫಾರ್ಮರ್ ಇದೆ ಆದ್ದರಿಂದ ಹಂತ a ∆Vbc ನಲ್ಲಿ ನಾವು ವೋಲ್ಟೇಜ್ ಅನ್ನು ಸೇರಿಸುತ್ತೇವೆ ಆ ಸಂದರ್ಭದಲ್ಲಿ ನಾವು ಸಮೀಕರಣದಲ್ಲಿ ಏನಾಗುತ್ತದೆಯೋ ಅದು Van1 ಆಗಿರುತ್ತದೆ ವ್ಯಾನ್ ಜೊತೆಗೆ ಡೆಲ್ಟಾ Vbc ಗೆ ಸಮಾನವಾಗಿರುತ್ತದೆ ಅಂದರೆ ಇದು ಹಂತ a ಹಂತವನ್ನು ನಾವು ತಟಸ್ಥ ವೋಲ್ಟೇಜ್ಗೆ ಫೇಸ್ a ಲೈನ್ ಅನ್ನು ಪರಿಗಣಿಸುತ್ತಿದ್ದೇವೆ ಮತ್ತು ನಾವು ಇತರ 2 ಹಂತಗಳನ್ನು Vbc ತೆಗೆದುಕೊಳ್ಳುತ್ತೇವೆ ಮತ್ತು ಒಂದು ಉತ್ತೇಜಕ ಟ್ರಾನ್ಸ್ಫಾರ್ಮರ್ ಇದೆ ಇವು ಟ್ಯಾಪ್ ಸೆಟ್ಟಿಂಗ್ಗಳಾಗಿವೆ ಮತ್ತು ಇದರ ಔಟ್ಪುಟ್ ಈ ವೈನ್ಡಿಂಗ್ ವೋಲ್ಟೇಜ್ನ ಒಂದು ಬದಿಯಾಗಿದೆ ವ್ಯಾನ್1 Van ∆Vbc ಆದರೆ ∆Vbc Van ಆಗಿರುವ ಹಂತ a ವೋಲ್ಟೇಜ್ನೊಂದಿಗೆ ಹಂತದಲ್ಲಿಲ್ಲದಂತಹ ಹಂತದೊಂದಿಗೆ ಇತರ ಅಂಕುಡೊಂಕಾದ ಸರಣಿಯಲ್ಲಿ ಪ್ರಭಾವಿತವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಏನಾಗುತ್ತದೆ ಎಂದರೆ ನೀವು Van ನಿಮ್ಮ ರೆಫರೆನ್ಸ್ ಫೇಸರ್ ಎಂದು ಪರಿಗಣಿಸುವ ಯಾವುದನ್ನಾದರೂ ಹೇಳುವ ಮೊದಲು ನೀವು ಫೇಸರ್ ರೇಖಾಚಿತ್ರಕ್ಕೆ ಹೋಗುತ್ತೀರಿ ಅದು Van ನಿಮ್ಮ ರೆಫರೆನ್ಸ್ ಫೇಸರ್ ಆಗಿದೆ ನಂತರ ಇದು Van ಆಗಿದ್ದರೆ ಇದು V B N ಮತ್ತು ಇದು V C N 1200 ಫೇಸ್ ಶಿಫ್ಟ್ ಆಗಿದೆ ಇದು Vcn ಅಂದರೆ ಇದು Vnc ಇದು Vbn ಫಲಿತಾಂಶ Vbc ಆದ್ದರಿಂದ Vbc ವಾಸ್ತವವಾಗಿ Van ನಿಂದ 900 ಹಿಂದುಳಿದಿದೆ ಚಿತ್ರ 27 ವೋಲ್ಟೇಜ್ ಫೇಸರ್ ರೇಖಾಚಿತ್ರವನ್ನು ತೋರಿಸುತ್ತದೆ ಈಗ ನಾವು ∆Vbc ಅಂದರೆ ಈ a ಹಂತದ ಅಂಕುಡೊಂಕಾದ ಸರಣಿಯಲ್ಲಿ ವೋಲ್ಟೇಜ್ ಅನ್ನು ಇಂಪ್ರೆಸ್ ಮಾಡಿ ಎಂದು ಊಹಿಸೋಣ ಆದ್ದರಿಂದ ಈ ∆Vbc ಇದು a Vbc ∆Vbc a Vbc ಒಟ್ಟು Vbc ಎಂದು ನಾವು ಊಹಿಸುತ್ತೇವೆ ಆದರೆ ಇದು ∆Vbc ಇದು ವಾಸ್ತವವಾಗಿ ಇಲ್ಲಿಂದ ಇಲ್ಲಿಗೆ ಇದು ∆Vbc ಆಗಿದೆ ವಾಸ್ತವವಾಗಿ Vbc Vanನಿಂದ 900 ರಷ್ಟು ಹಿಂದುಳಿದಿದೆ ಮತ್ತು Vbc ಲೈನ್ ವೋಲ್ಟೇಜ್ AB BC CA ಸಾಲಿನಿಂದ ಲೈನ್ ವೋಲ್ಟೇಜ್ ಆಗಿದೆ ಅವು 3 ಪಟ್ಟು ಫೇಸ್ ವೋಲ್ಟೇಜ್ ಇದು ಸಮತೋಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ನಾವು Vbc ಇಲ್ಲಿ 3Van∟ 900 ಎಂದು ಬರೆಯಬಹುದು ಆದ್ದರಿಂದ ಈ ಫೇಸರ್ ರೇಖಾಚಿತ್ರದಿಂದ ಈ Vbc ಅನ್ನು ನೀವು ಇಲ್ಲಿ ಬದಲಿಸುತ್ತೀರಿ ಮತ್ತು ಅದು a3Van∟ 900 ಆಗಿರುತ್ತದೆ ಅಂದರೆ ∆Vbc ∟ 900 ಗೆ ಸಮಾನವಾಗಿರುತ್ತದೆ ಅಂದರೆ ನಾವು ಬರೆಯಬಹುದು j a3Van ಆದ್ದರಿಂದ ∆Vbc j a 3Van ಈ ∆Vbc ಅಭಿವ್ಯಕ್ತಿಯನ್ನು ನೀವು ಇಲ್ಲಿ ಸಮೀಕರಣ 45 ರಲ್ಲಿ ಬದಲಿಸುತ್ತೀರಿ ಮತ್ತು ನೀವು Van1 Vanಅನ್ನು ಪಡೆಯುತ್ತೀರಿ ಇದು ಸಮೀಕರಣ 47 ಅಂದರೆ ಈ Van1 ವಾಸ್ತವವಾಗಿ ಇದು ja3 ಕೆಲವು ಭಿನ್ನರಾಶಿಯ ಮೌಲ್ಯವಾಗಿರಬಹುದು ಆದರೆ Van1 ಹಂತ ಬದಲಾಯಿಸುವ ಕೋನ αಆಲ್ಫಾ ಮೂಲಕ Van ನಿಂದ ಹಿಂದುಳಿದಿದೆ ಆದ್ದರಿಂದ Van ಮತ್ತು Van1 ಹಂತದಲ್ಲಿಲ್ಲ ಆದರೆ Van1 α ಕೋನದಿಂದ Van ನಿಂದ ಹಿಂದುಳಿದಿದೆ ಆದ್ದರಿಂದ ಈ ಇಂಜೆಕ್ಟ್ದ್ ವೋಲ್ಟೇಜ್ ∆Vbc ವೋಲ್ಟೇಜ್ Van ನೊಂದಿಗೆ ಕ್ವಾಡ್ರೇಚರ್ನಲ್ಲಿದೆ ಮತ್ತು ಹೀಗಾಗಿ ಫಲಿತಾಂಶದ ವೋಲ್ಟೇಜ್ Va1n ಚಿತ್ರ 27 ರಲ್ಲಿ ತೋರಿಸಿರುವಂತೆ ಹಂತದ ಶಿಫ್ಟ್α ಮೂಲಕ ಹೋಗುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಉಳಿದ ಹಂತಗಳಿಗೆ ಇದೇ ರೀತಿಯ ಸಂಪರ್ಕಗಳನ್ನು ಮಾಡಲಾಗುತ್ತದೆ ಏಕೆಂದರೆ ಮೂರು ಹಂತದ ಸಮತೋಲನ ನೀವು ಇತರ 2 ಹಂತಗಳಾದ b ಮತ್ತು c ಗಾಗಿ ಅದೇ ಸಂಪರ್ಕವನ್ನು ಮಾಡಬೇಕು ಇದು ಸಮತೋಲನ 3 ಹಂತದ ಔಟ್ಪುಟ್ ವೋಲ್ಟೇಜ್ಗೆ ಕಾರಣವಾಗುತ್ತದೆ